ಆದ್ದರಿಂದ ಹಿಂದಿನ ವಿಷಯದಲ್ಲಿ ನಾವು ನ 3 ಹಂತದ ದೋಷವನ್ನು ನೋಡಿದ್ದೇವೆ ಆದರೆ ಆ ಸಂದರ್ಭದಲ್ಲಿ ನಮ್ಮ ಉದ್ದೇಶವು ಮುಖ್ಯವಾಗಿ Z BUS ಬಿಲ್ಡಿಂಗ್ ಅಲ್ಗಾರಿದಮ್ ಮತ್ತು ನಾವು ಸರಿಯಾಗಿ ಪರಿಹರಿಸಿರುವ ಕೆಲವು ಸಂಖ್ಯಾತ್ಮಕತೆಗಳಿಗಾಗಿತ್ತು ಆದರೆ ಹೇಗಾದರೂ Z BUS ನಲ್ಲಿ ನಾವು Z BUS matrix ಅನ್ನು ಹೊಂದಿರಬೇಕು ಆದ್ದರಿಂದ ಇಂದು ನಾವು ಸಮ್ಮಿತೀಯ ಘಟಕದ ವಿಷಯವನ್ನು ಪ್ರಾರಂಭಿಸುತ್ತೇವೆ ಏಕೆಂದರೆ ನಿಮ್ಮ ದೋಷ ಅಧ್ಯಯನಗಳಿಗೆ ಸಮ್ಮಿತೀಯ ಘಟಕವು ಹೆಚ್ಚು ಮುಖ್ಯವಾಗಿದೆ ಏಕೆಂದರೆ ಹೆಚ್ಚಿನ ದೋಷಗಳು ವಾಸ್ತವವಾಗಿ ಅಸಮ್ಮಿತೀಯ ಅಥವಾ ಎಲ್ಲಾ ಅಸಮತೋಲಿತ ರೀತಿಯ ದೋಷಗಳು ಆದ್ದರಿಂದ ಸಮ್ಮಿತೀಯವಾಗಿ ನೀವು ಆ ಸಮ್ಮಿತೀಯ ಅಸಮ್ಮಿತೀಯ ಎಂದು ಕರೆಯುವಿರಿ ಅಸಮಪಾರ್ಶ್ವದ ಅಂಶವು ನಿಮ್ಮ ಸುಲಭವಾಗಿದೆ ಅಂದರೆ ಅಂತಹ ದೋಷ ವಿಶ್ಲೇಷಣೆಗೆ ಇದು ಅನ್ವಯಿಸುತ್ತದೆ ಆದ್ದರಿಂದ ನಿಮ್ಮ ಸಮ್ಮಿತೀಯ ಘಟಕಕ್ಕೆ ನಾವು ಬರೋಣ ಆದ್ದರಿಂದ ಸಾಮಾನ್ಯವಾಗಿ ಸಮತೋಲಿತ ಸಿಸ್ಟಮ್ ವಿಶ್ಲೇಷಣೆಯಲ್ಲಿ ಒಂದೇ ಹಂತದ ಆಧಾರದ ಮೇಲೆ ಮಾಡಬಹುದು ಅದನ್ನು ನಾವು ಮೂರು ಹಂತದ ದೋಷಕ್ಕೂ ನೋಡಿದ್ದೇವೆ ಒಂದು ಹಂತದಲ್ಲಿ ವೋಲ್ಟೇಜ್ ಮತ್ತು ವಿದ್ಯುತ್ನ ಜ್ಞಾನವು ಇತರ 2 ಹಂತಗಳಲ್ಲಿ ವೋಲ್ಟೇಜ್ ಮತ್ತು ವಿದ್ಯುತ್ಅನ್ನು ನಿರ್ಧರಿಸಲು ಸಾಕಾಗುತ್ತದೆ ಏಕೆಂದರೆ ಅದು ಸಮತೋಲಿತ ವ್ಯವಸ್ಥೆಯಾಗಿದೆ ನೈಜ ಮತ್ತು ಪ್ರತಿಕ್ರಿಯಾತ್ಮಕ ಶಕ್ತಿಗಳು ಪ್ರತಿ ಹಂತದ ಮೌಲ್ಯಗಳಿಗೆ ಮೂರು ಪಟ್ಟು ಹೆಚ್ಚು ಆದ್ದರಿಂದ ಅದಕ್ಕಾಗಿ ಸಮತೋಲಿತ ವ್ಯವಸ್ಥೆ ಆದರೆ ವ್ಯವಸ್ಥೆಯು ಅಸಮತೋಲಿತವಾಗಿದ್ದಾಗ ವೋಲ್ಟೇಜ್ಗಳು ವಿದ್ಯುತ್ಗಳು ಮತ್ತು ಹಂತದ ಪ್ರತಿರೋಧಗಳು ಸಾಮಾನ್ಯವಾಗಿ ಅಸಮಾನವಾಗಿರುತ್ತದೆ ಆದ್ದರಿಂದ ಲೋಡ್ಗಳು ಅಸಮತೋಲಿತವಾಗಿದ್ದಾಗ ಅಸಮತೋಲಿತ ಕಾರ್ಯಾಚರಣೆಯು ಕಾರಣವಾಗಬಹುದು ಇದು ಒಂದು ವಿಷಯ ಆದ್ದರಿಂದ ಲೋಡ್ಗಳು ಅಸಮತೋಲಿತವಾಗಿದೆ ಎಂದರೆ ನನ್ನ ಪ್ರಕಾರ ಎಲ್ಲಾ ಮೂರು ಹಂತದ ಲೋಡ್ಗಳು ವಿಭಿನ್ನವಾಗಿರಬಹುದು ಮತ್ತು ಇದು ನಿಮ್ಮ ಕಡಿಮೆ ವೋಲ್ಟೇಜ್ ವಿತರಣಾ ವ್ಯವಸ್ಥೆಗೆ ಹೆಚ್ಚು ಅನ್ವಯಿಸುತ್ತದೆ ಎಂದು ನೀವು ಕರೆಯುವದು ಹೆಚ್ಚು ಉದಾಹರಣೆಗೆ ನಮ್ಮ ದೇಶದಲ್ಲಿ ಅಥವಾ ಇತರ ಈ ಪ್ರಪಂಚದ ಭಾಗಗಳಲ್ಲಿ 11 ಕೆವಿ ವಿತರಣಾ ವ್ಯವಸ್ಥೆ ಇದೆ ಆದ್ದರಿಂದ ಕೆಲವೊಮ್ಮೆ ಮೂರು ಹಂತದ ವಿತರಣಾ ಹೊರೆಗಳು ಸಮತೋಲಿತವಾಗಿಲ್ಲ ಅನೇಕ ಸ್ಥಳಗಳಲ್ಲಿ ಇದು ಒಂದೇ ವಿಷಯವಾಗಿದೆ ಅದೇ ಸಬ್ಸ್ಟೇಶನ್ನಿಂದ ಒಂದೇ ಫೀಡರ್ ಸಿಂಗಲ್ ಫೇಸ್ 2 ಫೇಸ್ ಅಥವಾ 3 ಫೇಸ್ ಲೋಡ್ಗಳನ್ನು ಪೂರೈಸಲಾಗುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ನಿಮ್ಮ ವಿಷಯಗಳು ವ್ಯವಸ್ಥೆಯಾಗಿ ಅಸಮತೋಲಿತವಾಗುತ್ತವೆ ಮತ್ತು ಇನ್ನೊಂದು ಅಂಶವೆಂದರೆ ಅಸಮತೋಲಿತ ಸಿಸ್ಟಮ್ ಕಾರ್ಯಾಚರಣೆಯು ಅಸಮಪಾರ್ಶ್ವದ ದೋಷದಿಂದಾಗಿ ಉಂಟಾಗುತ್ತದೆ ಉದಾಹರಣೆಗೆ ನಿಮ್ಮ ಸಾಲಿನ ದೋಷವನ್ನು L L G ಎಂದು ಕರೆಯಲಾಗುತ್ತದೆ ನಂತರ ಒಂದು ಅಥವಾ ಎರಡು ಸಾಲುಗಳ ನೆಲದ ದೋಷ ಅಂತಹ ಅಸಮತೋಲಿತ ಕಾರ್ಯಾಚರಣೆಯನ್ನು ಸಮ್ಮಿತೀಯ ಘಟಕಗಳ ಮೂಲಕ ವಿಶ್ಲೇಷಿಸಬಹುದು ಅಲ್ಲಿ ಅಸಮತೋಲಿತ ಮೂರು ಹಂತದ ವೋಲ್ಟೇಜ್ಗಳು ಮತ್ತು ವಿದ್ಯುತ್ಗಳು ಮೂರು ಸೆಟ್ ಸಮತೋಲಿತ ವೋಲ್ಟೇಜ್ಗಳಾಗಿ ಮತ್ತು symmetrical components ಎಂದು ಕರೆಯಲ್ಪಡುವ ವಿದ್ಯುತ್ಗಳಾಗಿ ರೂಪಾಂತರಗೊಳ್ಳುತ್ತವೆ ಆದ್ದರಿಂದ ಮತ್ತೊಂದು ರೀತಿಯ ದೋಷ ಸಂಭವಿಸುತ್ತದೆ ಆದರೆ ಬಹಳ ಅಪರೂಪ ಅದು ನಿಮ್ಮ ಕಂಡಕ್ಟರ್ ತೆರೆಯುವಿಕೆ ಒಂದು ಹಂತದ ಕಂಡಕ್ಟರ್ ಕತ್ತರಿಸಲ್ಪಡುತ್ತದೆ ಆದ್ದರಿಂದ ಇವುಗಳು ಬಹಳ ವಿರಳ ಆದರೆ ಓಪನ್ ಕಂಡಕ್ಟರ್ ಎಂದೂ ಕರೆಯುತ್ತಾರೆ ಆದರೆ ನಾವು ಅಸಮತೋಲಿತ ಅಥವಾ ಅಸಮ್ಮಿತ ದೋಷ ವಿಶ್ಲೇಷಣೆಗೆ ಯಾವಾಗ ಹೋಗುತ್ತೇವೆ ಎಂದು ನೋಡುತ್ತೇವೆ ಆದ್ದರಿಂದ ನಿಮ್ಮ ಅಸಮತೋಲಿತ ಮೂರು ಹಂತದ ವ್ಯವಸ್ಥೆಯ ಸಮ್ಮಿತೀಯ ಅಂಶಗಳು ಇದನ್ನು ಸರಿಯಾಗಿ ಮಾಡುತ್ತವೆ ಆದ್ದರಿಂದ ಮೂರು ಹಂತದ ವ್ಯವಸ್ಥೆಯ ಅಸಮತೋಲಿತ ಹಂತಗಳನ್ನು ಈ ಕೆಳಗಿನ ಮೂರು ಘಟಕಗಳ ಸಮತೋಲಿತ ಹಂತಗಳಿಗೆ ಪರಿಹರಿಸಬಹುದು ಅವು ಕೆಲವು ಸಮ್ಮಿತಿಯನ್ನು ಹೊಂದಿರುತ್ತವೆ ಇದರರ್ಥ ಅಸಮತೋಲಿತ ಫೇಸರ್ಗಳಿಗಾಗಿ ವೋಲ್ಟೇಜ್ ಅಥವಾ ವಿದ್ಯುತ್ಅನ್ನು ನಾವು ಸಮತೋಲಿತ ಫೇಸರ್ನ ಮೂರು ಘಟಕಗಳನ್ನು ಅನುಸರಿಸಬಹುದು ಮತ್ತು ಇದು ಕೆಲವು ಸಮ್ಮಿತಿಯನ್ನು ಹೊಂದಿರುತ್ತದೆ ಇದರರ್ಥ ಮೊದಲನೆಯದು ನಿಮ್ಮ ಮೂರು ಫೇಸರ್ ಗಳ ಪರಿಮಾಣದಲ್ಲಿ ಸಮನಾಗಿರುತ್ತದೆ ಪರಸ್ಪರ 120 ಡಿಗ್ರಿಗಳಷ್ಟು ಸ್ಥಳಾಂತರಗೊಳ್ಳುತ್ತದೆ ಮತ್ತು ಮೂಲ ಅಸಮತೋಲಿತ ಫೇಸರ್ ಗಳಂತೆಯೇ ಒಂದೇ ಹಂತದ ಅನುಕ್ರಮವನ್ನು ಹೊಂದಿರುತ್ತದೆ ಮತ್ತು ಧನಾತ್ಮಕ ಅನುಕ್ರಮ ಘಟಕ ಎಂದು ಕರೆಯಲ್ಪಡುವ ಸಮತೋಲಿತ ಫೇಸರ್ ಗಳ ಈ ಸೆಟ್ ಆದ್ದರಿಂದ ಮೂರು ಫೇಸರ್ ಗಳ ಒಂದು ಗುಂಪು ಪ್ರಮಾಣದಲ್ಲಿ ಸಮಾನವಾಗಿರುತ್ತದೆ ಆದರೆ ಪರಸ್ಪರ 120 ಡಿಗ್ರಿಗಳಿಂದ ಸ್ಥಳಾಂತರಿಸಲ್ಪಡುತ್ತದೆ ಅದೇ ರೀತಿ ಮೂರು ಫೇಸರ್ ಗಳ ಸಮೂಹವು ಮತ್ತೆ ಒಂದಕ್ಕೊಂದು 180 ಡಿಗ್ರಿ ಅಥವಾ ಕ್ಷಮಿಸಿ 120 ಡಿಗ್ರಿಗಳಷ್ಟು ಸ್ಥಳಾಂತರಗೊಂಡಿದೆ ಮತ್ತು ಹಂತದ ಅನುಕ್ರಮವನ್ನು ಮೂಲ ಫೇಸರ್ ಗಳ ವಿರುದ್ಧವಾಗಿ ಹೊಂದಿದ್ದರೆ ನನ್ನ ಪ್ರಕಾರ ಇದು ಸಕಾರಾತ್ಮಕ ಅನುಕ್ರಮಕ್ಕಾಗಿ abcಎಬಿಸಿ ಆಗಿದ್ದರೆ ಇದಕ್ಕೆ ವಿರುದ್ಧವಾಗಿ ಅದು acb ಅನುಕ್ರಮವಾಗಿರುತ್ತದೆ ಮತ್ತು ಈ ಸಮತೋಲಿತ ಫೇಸರ್ ಅನ್ನು ನಕಾರಾತ್ಮಕ ಅನುಕ್ರಮ ಘಟಕ ಎಂದು ಕರೆಯಲಾಗುತ್ತದೆ ಮತ್ತು ಕೊನೆಯ ಹಂತವು 3 ಹಂತಗಳ ಗುಂಪಾಗಿದ್ದು ಅವು 0 ಹಂತದ ಸ್ಥಳಾಂತರದೊಂದಿಗೆ ಪ್ರಮಾಣದಲ್ಲಿ ಸಮಾನವಾಗಿರುತ್ತದೆ ಅವುಗಳ ನಡುವೆ ಯಾವುದೇ ಹಂತದ ಸ್ಥಳಾಂತರವಿಲ್ಲ ಆದರೆ ಅವು ಪ್ರತಿಯೊಂದರಿಂದಲೂ ಸಮಾನ ಪ್ರಮಾಣವನ್ನು ಹೊಂದಿರುತ್ತವೆ ಮತ್ತು ಈ ಗುಂಪನ್ನು ಶೂನ್ಯ ಅನುಕ್ರಮ ಘಟಕ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಗುಂಪಿನ ಘಟಕವು ಒಂದೇ ಆಗಿರುತ್ತದೆ ಏಕೆಂದರೆ ಅವುಗಳು ಸಮಾನ ಪ್ರಮಾಣವನ್ನು ಹೊಂದಿರುತ್ತವೆ ಆದ್ದರಿಂದ ಸಮತೋಲಿತ ಫೇಸರ್ ಗಳ ಈ ಮೂರು ಸೆಟ್ಗಳನ್ನು ಮೂಲ ಅಸಮತೋಲಿತ ಫೇಸರ್ ಗಳ Symmetrical components ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮೂರು ಫೇಸರ್ ಗಳ ನ್ನು abc ಯಿಂದ ಪ್ರತಿನಿಧಿಸಲಾಗುತ್ತದೆ ಎಂದು ಭಾವಿಸಿ ಮತ್ತು ಆ ಹಂತದ ಅನುಕ್ರಮವನ್ನು a b c ಅನ್ನು ಧನಾತ್ಮಕ ಅನುಕ್ರಮ ಎಂದು ಕರೆಯಲಾಗುತ್ತದೆ ಇದು ಮೂರು ಹಂತದ ವ್ಯವಸ್ಥೆ ಆದ್ದರಿಂದ ಇದು a b c ಆದ್ದರಿಂದ a b c ಅನುಕ್ರಮವಾಗಿದ್ದರೆ ಇದು ವಾಸ್ತವವಾಗಿ ಧನಾತ್ಮಕ ಅನುಕ್ರಮವಾಗಿರುತ್ತದೆ ಈಗ V a V b V c ಗಳು ಸಮತೋಲಿತ ವೋಲ್ಟೇಜ್ಗಳಾಗಿವೆ ಅದು ಫೇಸರ್ ಗಳಾಗಿವೆ ಇದು ಸಮಾನ ಪ್ರಮಾಣ ಮತ್ತು 120 ಡಿಗ್ರಿಗಳ ಇಂಟರ್ಫೇಸ್ ವ್ಯತ್ಯಾಸದಿಂದ ನಿರೂಪಿಸಲ್ಪಟ್ಟಿದೆ ನಂತರ ಸೆಟ್ ಹಂತದ ಅನುಕ್ರಮವನ್ನು a b c ಅಥವಾ ಸಕಾರಾತ್ಮಕ ಅನುಕ್ರಮವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಅದು 3 ಹಂತದ ಪ್ರಸರಣ ರೇಖೆ ಎಂದು ಪರಿಹರಿಸಲು ನಾವು ಸ್ವಲ್ಪ ಅಧ್ಯಯನ ಮಾಡಿದ್ದೇವೆ ಅಥವಾ ಇದು ಬಹುತೇಕ ಎಲ್ಲಾ a b c ಹಂತದ ಅನುಕ್ರಮ ಎಂದು ಕರೆಯುತ್ತದೆ ಆದ್ದರಿಂದ V b V a ಅನ್ನು 120 ನಿಂದ ಹಿಂದುಳಿದಿದ್ದರೆ ಇದು ನಿಮಗೆ ತಿಳಿದಿದೆ ಮತ್ತು V c V b ಅನ್ನು 120 ನಿಂದ ವಿಳಂಬಗೊಳಿಸುತ್ತದೆ ಅದು ನಿಮಗೆ ತಿಳಿದಿದೆ ಆಗ ನಾವು ಈ ರೀತಿಯ ವ್ಯಾಖ್ಯಾನವನ್ನು ಮಾಡಬಹುದು ಅಂದರೆ Va ಒಂದು ಉಲ್ಲೇಖ ಫೇಸರ್ ಎಂದು ಉಹಿಸಿ Va ಉಲ್ಲೇಖ ಫೇಸರ್ ಎಂದು ಹೇಳೋಣ ಆದ್ದರಿಂದ Vb ಇಲ್ಲಿVa ನಿಂದ 120 ಮತ್ತುVc Vaನಿಂದ 240ನಿಂದ ವಿಳಂಬವಾಗುತ್ತದೆ ಇಲ್ಲದಿದ್ದರೆ Vc Va ಅನ್ನು 120ನಿಂದ ಮುನ್ನಡೆಸುತ್ತದೆ ಆದ್ದರಿಂದ ನಾವು ಈ ರೀತಿ ವ್ಯಾಖ್ಯಾನಿಸಿದರೆ VaVa ಗೆ ಸಮಾನವಾಗಿರುತ್ತದೆ ಒಂದು ಉಲ್ಲೇಖ ಫೇಸರ್ Vb ಬೀಟಾ ಸ್ಕ್ವೇರ್ Vaಗೆ ಸಮಾನವಾಗಿರುತ್ತದೆ ಮತ್ತು Vc ಬೀಟಾ Va ಗೆ ಸಮಾನವಾಗಿರುತ್ತದೆ ನಾವು ಸಂಕೀರ್ಣ ಚಾಲಿತ ಬೀಟಾವನ್ನು βej120 ಈ ರೀತಿ ವ್ಯಾಖ್ಯಾನಿಸಲಾಗಿದೆ ಅಂದರೆ ಈ ಕೆಳಗಿನ ಗುಣಲಕ್ಷಣಗಳನ್ನು ಹೊಂದಿದೆ 2ej240e j120 ಅಂತೆಯೇ 2β ಮತ್ತು 31 ಆದ್ದರಿಂದ ಮತ್ತು 1 β β 2 0 ಈ ಷರತ್ತುಗಳು ಇದೀಗ ಅನ್ವಯವಾಗುತ್ತವೆ ಈಗ ಈ ಸಂದರ್ಭದಲ್ಲಿ VbVa∠ 120 ಇದರರ್ಥ VbVae j1202Va ಏಕೆಂದರೆ 2ej240e j120 ಆದ್ದರಿಂದ ನಾವು Vb2Va ಅನ್ನು ಬರೆಯಬಹುದು ಅದಕ್ಕಾಗಿಯೇ ನಾವು ಇಲ್ಲಿ Vb2Va ಎಂದು ಬರೆಯುತ್ತೇವೆ ಅದೇ ರೀತಿ VcVa∠ 240 ಏಕೆಂದರೆ ಈVc Va ನಿಂದ 240 ಡಿಗ್ರಿಗಳಷ್ಟು ಹಿಂದುಳಿಯುತ್ತದೆ ಆದ್ದರಿಂದ VcVa∠ 240 ಅಂದರೆ ನಿಮ್ಮ ಈ VcVa∠ 120 ಅದು Vaej120 ಅಂದರೆ Vc βVa ಆದ್ದರಿಂದ ಇದರರ್ಥ ಈ Va Vb Vcಅನ್ನು ನಾವು ಸಂಕೀರ್ಣ ಆಪರೇಟರ್ ಗೆ ಇಡುತ್ತಿದ್ದೇವೆ ಅಲ್ಲಿ βej120 ಮುಂದಿನದು ಅನುಕ್ರಮವು a b c ಆಗಿದ್ದರೆ ಅದು ಋಣಾತ್ಮಕ ಅನುಕ್ರಮವಾಗಿದ್ದರೆ ಅದು ಸರಿ ಆಗ VaVa Va β Vb ಮತ್ತು Vc 2Va ಈಗ ಅನುಕ್ರಮವು a b c ಇದರರ್ಥ V a ನಿಂದ 120 ಹಿಂದುಳಿಯುತ್ತದೆ ಆದ್ದರಿಂದ ಮತ್ತು V b V a ನಿಂದ 240ನಿಂದ ಹಿಂದುಳಿಯುತ್ತದೆ ನಾವು ಈ ಹಿಂದೆ ಏನು ಮಾಡಿದ್ದೇವೆ ಅದು β ಆಗಿರುತ್ತದೆ ಈಗ ಅದು β 2 ಆಗಿರುತ್ತದೆ ಆದ್ದರಿಂದ VbVa∠ 240Vaej120βVa ಅದೇ ರೀತಿ ಈ VcVa∠ 120Vae j1202Va ಆದ್ದರಿಂದ V b βV a ಇಲ್ಲಿ ಮತ್ತು Vc2Va ಈಗ 1 2 ಮತ್ತು 0 ಸಬ್ಸ್ಕ್ರಿಪ್ಟ್ ಕ್ರಮವಾಗಿ ಧನಾತ್ಮಕ ಅನುಕ್ರಮ ಋಣಾತ್ಮಕ ಅನುಕ್ರಮ ಮತ್ತು 0 ಅನುಕ್ರಮವನ್ನು ಉಲ್ಲೇಖಿಸುತ್ತದೆ ಆದ್ದರಿಂದ V a V b ಮತ್ತು V c ಅಸಮತೋಲಿತ ವೋಲ್ಟೇಜ್ ಫೇಸರ್ ಅನ್ನು ಪ್ರತಿನಿಧಿಸಿದರೆ ಮೂರು ಬ್ಯಾಲೆನ್ಸ್ ಸೆಟ್ಗಳನ್ನು ಹೀಗೆ ಬರೆಯಲಾಗುತ್ತದೆ ಆದ್ದರಿಂದ ಇದರರ್ಥ V a1 V b1 V c1 ಇದು ಸಕಾರಾತ್ಮಕ ಅನುಕ್ರಮ ಸೆಟ್ V a2 V b2 V c3 ಅದು ಋಣಾತ್ಮಕ ಅನುಕ್ರಮ ಸೆಟ್ ಮತ್ತು V a0 V b0 V c0 ಅಂದರೆ ಶೂನ್ಯ ಅನುಕ್ರಮವು ನಾವು ಮಾಡಿದ ರೀತಿಯಲ್ಲಿ ಹೊಂದಿಸುತ್ತದೆ ಇದರರ್ಥ ನಂತರ ಬರುತ್ತದೆ ಆದರೆ VaVa1Va2Va0 VbVb1Vb2Vb0VcVc1Vc2Vc0 ಆದ್ದರಿಂದ ಇವು ಧನಾತ್ಮಕ ಋಣಾತ್ಮಕ ಮತ್ತು ಶೂನ್ಯ ಅನುಕ್ರಮ ಸೆಟ್ ಸಮತೋಲಿತ ಸಕಾರಾತ್ಮಕ ಅನುಕ್ರಮ ಹಂತದ ಒಂದು ಸೆಟ್ ಈಗ ನಾವು ಇಲ್ಲಿ a b c ಅನುಕ್ರಮವನ್ನು ನೋಡಿದ ರೀತಿಯಲ್ಲಿಯೂ ಬರೆಯುತ್ತೇವೆ ಇದು ಸಮತೋಲಿತ ಧನಾತ್ಮಕ ಅನುಕ್ರಮ ಫೇಸರ್ ಮತ್ತು ಅನುಕ್ರಮವು ನಿಮ್ಮ a b c ಆದ್ದರಿಂದ ನಾವು ಅದೇ ರೀತಿ ಬರೆದ ರೀತಿ ನಾವು ಮತ್ತೆ ಬರೆಯುತ್ತಿಲ್ಲ V a1 ಅದು Vb12Va1 Vc1βVc1 ಅದು a b c ಅನುಕ್ರಮಕ್ಕಾಗಿ ನಾವು ಇದನ್ನು Va1 Vb1 Vc1 ಮಾಡುತ್ತಿದ್ದೇವೆ ಇದು ಇಲ್ಲಿ a b c ಅನುಕ್ರಮವಾಗಿದ್ದು ಅವುಗಳ ಸಕಾರಾತ್ಮಕ ಅನುಕ್ರಮ ಋಣಾತ್ಮಕ ಅನುಕ್ರಮ ಮತ್ತು 0 ಈ ವಿಷಯವು ನಿಮ್ಮ 0 ಅನುಕ್ರಮ ಘಟಕ ಒಂದೇ ಆಗಿರುತ್ತದೆ ಆದ್ದರಿಂದ ಧನಾತ್ಮಕ ಅನುಕ್ರಮಕ್ಕಾಗಿ V a1 ಒಂದು ಹಂತಕ್ಕೆ ಹಂತ b ಧನಾತ್ಮಕ ಅನುಕ್ರಮ Vb12Va1 ಹಂತ c ಧನಾತ್ಮಕ ಅನುಕ್ರಮ V c1 βV c1 ಗೆ ನಿಮ್ಮ ಸಮೀಕರಣಗಳಂತೆಯೇ ನೀವು V a1 V b1 V c1 ಅದೇ ತತ್ವಶಾಸ್ತ್ರವನ್ನು ಪ್ರತಿನಿಧಿಸಬೇಕು ಅದೇ ರೀತಿ ಸಮತೋಲಿತ ಋಣಾತ್ಮಕ ಅನುಕ್ರಮ ಫೇಸರ್ನ ಒಂದು ಗುಂಪಾಗಿರುವ ಎಸಿಬಿ ಅನುಕ್ರಮವನ್ನು ಅದೇ ರೀತಿ ಅನುಸರಿಸುತ್ತದೆ ಅದುVa2 Vb2 β Va2 Vc2 β V 2 Va2 ಇದು ಸಮೀಕರಣ 3 ಈಗ ಶೂನ್ಯ ಅನುಕ್ರಮ ಫೇಸರ್ನ ಒಂದು ಸೆಟ್ ಅವೆಲ್ಲವೂ ಒಂದೇ ಆದ್ದರಿಂದ ಇದು V a0 V b0 V a0 ಮತ್ತು V c0 V a0 ಇದು ಸಮೀಕರಣ 2 3 ಮತ್ತು 4 ಆಗಿರುತ್ತದೆ ಈಗ ಈ ಮೂರು ಹಂತಗಳಾದ V a V b V c ಅನ್ನು ಧನಾತ್ಮಕ ಋಣಾತ್ಮಕಮತ್ತು 0 ಅನುಕ್ರಮ ಫೇಸರ್ನ ಮೊತ್ತವಾಗಿ ವ್ಯಾಖ್ಯಾನಿಸಬಹುದು ಅಂದರೆ V a V a1 V a2 V a0 ಆದ್ದರಿಂದ ಇಲ್ಲಿ ನಾವು VaVa1Va2Va0 ಅನ್ನು ಬರೆಯಬಹುದು ಇದು ಸಮೀಕರಣ 5 ಆಗಿದೆ VbVb1Vb2Vb0 ಸಮೀಕರಣ 6 ಮತ್ತು VcVc1Vc2Vc0 ಅದು ಸಮೀಕರಣ 7 ಈಗ ಇದು ನಿಮ್ಮ ಧನಾತ್ಮಕ ಋಣಾತ್ಮಕಮತ್ತು 0 ಅನುಕ್ರಮ ಘಟಕವಾಗಿದೆ ಇಲ್ಲಿ ನಾನು ಇದನ್ನು V a1 ಮಾಡಿದ್ದೇನೆ ಆದ್ದರಿಂದ Vb12Va1 ಮತ್ತು V c1 βV c1 ಇದು ನಕಾರಾತ್ಮಕ ಅನುಕ್ರಮವಾಗಿದೆ V a2 ಉಲ್ಲೇಖದಲ್ಲಿ ಒಂದು V c2 2V a2 ಮತ್ತು ನಿಮ್ಮ V b2 βV a2 ಮತ್ತು ಇದು ನಿಮ್ಮ ಶೂನ್ಯ ಅನುಕ್ರಮ ಇದು ಧನಾತ್ಮಕ ಋಣಾತ್ಮಕ ಇದು ಶೂನ್ಯ ಅನುಕ್ರಮವಾಗಿದೆ ಅವೆಲ್ಲವೂ ಒಂದೇ ಹಂತದಲ್ಲಿವೆ ಎಂದು ನಾನು ಅರ್ಥೈಸುತ್ತೇನೆ ಅದರ ಮೂಲಕ V a0 ಇದು V b0 V a0 ಮತ್ತು V c0 V a0 ಏಕೆಂದರೆ ಅವುಗಳು ಸಮಾನ ಪ್ರಮಾಣವನ್ನು ಹೊಂದಿರುತ್ತವೆ ಆದ್ದರಿಂದ ನಿಮ್ಮ ಅಸಮತೋಲಿತ ವೋಲ್ಟೇಜ್ ಫೇಸರ್ ಗಳ ಈ ಸಮ್ಮಿತೀಯ ಅಂಶಗಳು ಆದ್ದರಿಂದ ಸುಲಭವಾಗಿ ನೀವು ಇದನ್ನು ಮಾಡಬಹುದು ಈಗ ಫೇಸರ್ V a V a1 V a2 V a0 ಉಲ್ಲೇಖದ ಪ್ರಕಾರ ನಿಮ್ಮ ಎಕ್ಸ್ಪ್ರೆಸ್ ಸಮೀಕರಣ 5 6 ಮತ್ತು 7 ಆದ್ದರಿಂದ V a V a1 V a2 V a0 ಎಂಬ ಅದೇ ತತ್ವಶಾಸ್ತ್ರವನ್ನು ಪ್ರಸ್ತುತಪಡಿಸುತ್ತದೆ ಆದ್ದರಿಂದ Vb2Va1βVa2Va0 ಆದ್ದರಿಂದ ಇದು V b ಯಂತೆಯೇ ನಿಮ್ಮVcβVa12Va2Va0 ಅಂದರೆ ಈ V a V b V c ಎಲ್ಲವನ್ನೂ ವಾಸ್ತವವಾಗಿ V a1 V a2 V a0 ಮತ್ತು ಎಂಬ ಸಂಕೀರ್ಣ ಆಪರೇಟರ್ ಪ್ರತಿನಿಧಿಸುತ್ತದೆ ಆದ್ದರಿಂದ ಇದು 8 9 ಮತ್ತು 10 ಸಮೀಕರಣವಾಗಿದೆ ಈಗ ಈ ಸಮೀಕರಣವನ್ನು ನೀವು ಅವುಗಳನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಇರಿಸಿದ್ದೀರಿ ಆದ್ದರಿಂದ ಇದು V a V b V c ಆಗಿರುತ್ತದೆ ಮತ್ತು ಅದು Va Vb Vc 1 1 1 2 1 2 1 Va1 Va2 Va0 ಆಗಿರುತ್ತದೆ ಆದ್ದರಿಂದ ಈ ಮೂರು ಸಮೀಕರಣಗಳನ್ನು ನೀವು ಮ್ಯಾಟ್ರಿಕ್ಸ್ ರೂಪದಲ್ಲಿ ಇರಿಸಿ ಮುಂದೆ ಈ ಸಮೀಕರಣವನ್ನು ಮಾತ್ರ ನಾವು ಬರೆಯಬಹುದು V p AV s ನಾವು ಬರೆಯುವ ರೀತಿಯಲ್ಲಿ VpVa Vb VcT ಮತ್ತು VsVa1 Va2 Va0 T ಮತ್ತು A1 1 1 2 1 2 1 ಇದು ಸಮೀಕರಣ 13 ಆದ್ದರಿಂದ ಈ ಸಮೀಕರಣ 12 ನ್ನು VsA 1Vp ಎಂದು ಬರೆಯಬಹುದು ಇದು ಸಮೀಕರಣ 14 ಆದ್ದರಿಂದ A 1131 2 1 2 1 1 1 ಆದರೆ ನೀವು ನೇರವಾಗಿ ಆ ವಿಲೋಮವನ್ನು ತೆಗೆದುಕೊಳ್ಳಬೇಕಾಗಿಲ್ಲ ನಾನು ಮೂಲತಃ ಒಂದು ಬರವಣಿಗೆಯನ್ನು ನೆನಪಿಸಿಕೊಳ್ಳಬಲ್ಲ ಒಂದು ವಿಧಾನವನ್ನು ತೋರಿಸುತ್ತೇನೆ A 1AT ಅದಕ್ಕೆ ಬರುತ್ತದೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ನ ಸಂಕೀರ್ಣ ಸಂಯುಕ್ತವನ್ನು ನೀವು ತೆಗೆದುಕೊಂಡರೆ ಅದು ನಿಮ್ಮ aಎ ಮ್ಯಾಟ್ರಿಕ್ಸ್ 13 ರ ಸಮೀಕರಣದ ಈ ಮ್ಯಾಟ್ರಿಕ್ಸ್ನ ಸಂಕೀರ್ಣ ಸಂಯುಕ್ತವನ್ನು ನೀವು ತೆಗೆದುಕೊಳ್ಳುತ್ತೀರಿ ನಂತರ A1 1 1 2 1 2 1 1 1 1 2 1 2 1 AT1 2 1 2 1 1 1 ಈ ಮ್ಯಾಟ್ರಿಕ್ಸ್ನ ವರ್ಗಾವಣೆಯನ್ನು ನೀವು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ 15 ಮತ್ತು 16 ಸಮೀಕರಣವನ್ನು ಬಳಸುವುದು ಇದು ನಿಮ್ಮA 113AT ಇದು ಸಮೀಕರಣ 17 ಆದ್ದರಿಂದ ನಿಮ್ಮದನ್ನು ನೀವು ತಿಳಿದಿದ್ದೀರಿ ಎಂದು ನಿಮಗೆ ತಿಳಿದಿದ್ದರೆ ಇದು ನೆನಪಿಟ್ಟುಕೊಳ್ಳುವುದು ಸುಲಭ ನೀವು ಅದನ್ನು A ಮ್ಯಾಟ್ರಿಕ್ಸ್ ಎಂದು ಕರೆಯುತ್ತೀರಿ ಆದ್ದರಿಂದ ಸಮೀಕರಣ 14 ಮತ್ತು 15 ಅನ್ನು ಬಳಸಿಕೊಂಡು ಸಮೀಕರಣವನ್ನು ನಾವು ಪಡೆಯುತ್ತೇವೆಆದ್ದರಿಂದ ನಾನು 14 ರ ಸಮೀಕರಣಕ್ಕೆ ಹಿಂತಿರುಗಿ ನೋಡೋಣ ಆದ್ದರಿಂದ ಇದು ಸಮೀಕರಣ 14 ಎಂದರೆ ಅದು VsA 1 Vp ಮತ್ತು ಇದರರ್ಥ ನೀವು ಅರ್ಥೈಸಿದರೆ Va113VaβVb2Vc ಇದು 18 Va213Va2VbβVc ಇದು 19 Va013VaVbVc ಇದು 20 ಆದ್ದರಿಂದ ಇದೇ ರೀತಿಯ ತತ್ವಶಾಸ್ತ್ರವನ್ನು ಪ್ರವಾಹಕ್ಕೆ ಅನ್ವಯಿಸಲಾಗುತ್ತದೆ ಅದೇ ಧನಾತ್ಮಕ ಋಣಾತ್ಮಕ 0 ಅನುಕ್ರಮ ಘಟಕ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ವೋಲ್ಟೇಜ್ಗಳಿಗಾಗಿ ಮೇಲೆ ನೀಡಲಾದ ಸಮ್ಮಿತೀಯ ಘಟಕ ರೂಪಾಂತರವಾಗಿದ್ದು ಇದೇ ರೀತಿಯ ತತ್ವಶಾಸ್ತ್ರವನ್ನು ವಿದ್ಯುತ್ ಸ್ವಯಂಚಾಲಿತವಾಗಿ ಅನ್ವಯಿಸಬಹುದು ಆದ್ದರಿಂದ IaIa1Ia2Ia0 ಇದು ಸಮೀಕರಣ 21 IbIb1Ib2Ib0 ಮತ್ತು IcIc1Ic2Ic0 ಆದ್ದರಿಂದ ಇದು 23 ವೋಲ್ಟೇಜ್ನ ಸಮೀಕರಣವಾಗಿದೆ ನೀವು Ia113IaβIb2Ic ಇದು ಸಮೀಕರಣ 24 Ia213Ia2IbβIc ಇದು 25 ಮತ್ತು Ia013IaIbIc ಇದು ಸಮೀಕರಣ 26 ಆದ್ದರಿಂದ ವೋಲ್ಟೇಜ್ ಮತ್ತು ಪ್ರಸ್ತುತ ಅದೇ ತತ್ವಶಾಸ್ತ್ರ ಮುಂದಿನದು ನಿಮ್ಮ ಶಕ್ತಿಯ ಅಸ್ಥಿರತೆ ಆದ್ದರಿಂದ ಅದು ವಿದ್ಯುತ್ ಸಮೀಕರಣವೂ ಸಹ ಮೂಲ ವಿಷಯ ಮತ್ತು ರೂಪಾಂತರ ಎರಡೂ ಹೊಂದಿಕೆಯಾಗುತ್ತಿದೆ ಎಂದು ನಾವು ತೋರಿಸಬೇಕಾಗಿದೆ ಆದ್ದರಿಂದ ಮೂರು ಹಂತದ ವ್ಯವಸ್ಥೆಯಲ್ಲಿನ ಸಂಕೀರ್ಣ ಶಕ್ತಿಯನ್ನು ನಾವು ಈಗಾಗಲೇ ನೋಡಿದ್ದೇವೆ SVpTIpVa Vb Vc Ia Ib Ic VaIaVbIbVcIc ಇದು ಸಮೀಕರಣ 27 ಅಲ್ಲದೆ SVpTIpAVsTAIsVsTATAIs ಇದು ವಾಸ್ತವವಾಗಿ ಸಮೀಕರಣ 28 ಆಗಿದೆ

ಈಗ ATA31 0 0 0 1 0 0 0 1 A ಆದ್ದರಿಂದ ಇದರರ್ಥ S3VsTIs3 Va1Ia13Va2 Ia23Va0Ia0 ಸಮ್ಮಿತೀಯ ಘಟಕಗಳ ಶಕ್ತಿಯ ಮೊತ್ತ ಆದ್ದರಿಂದ ಇದರ ಅರ್ಥವೇನೆಂದರೆ ನೀವು ಇಲ್ಲಿಗೆ ಬರುವ ಯಾವುದೇ ಸಮೀಕರಣಕ್ಕೆ S ಸಮಾನವಾಗಿರುತ್ತದೆ ಸಮೀಕರಣ 27 ಅದು ನಿಜವಾಗಿ ಸಮೀಕರಣ 29 ಆಗಿದೆ ಆದ್ದರಿಂದ ಈಗ ಪ್ರಸರಣ ರೇಖೆಗಳ ಅನುಕ್ರಮ ಪ್ರತಿರೋಧ ಆದ್ದರಿಂದ ಈಗ ನಾವು ಪ್ರತಿ ಘಟಕದ ಅನುಕ್ರಮ ಪ್ರತಿರೋಧಕ್ಕಾಗಿ ಹೋಗಬೇಕಾಗಿದೆ ವಿಶೇಷವಾಗಿ ಪ್ರಸರಣ ರೇಖೆಯ ಟ್ರಾನ್ಸ್ಫಾರ್ಮರ್ಗಳು ನಂತರ ಸಿಂಕ್ರೊನಸ್ ಯಂತ್ರ ಆದ್ದರಿಂದ ಅದನ್ನು ಹೇಗೆ ಮಾಡುತ್ತದೆ ಎಂಬುದನ್ನು ನೋಡಿ ಆದ್ದರಿಂದ ಪ್ರಸರಣ ರೇಖೆಗಳ ಅನುಕ್ರಮ ಪ್ರತಿರೋಧಗಳು ಆದ್ದರಿಂದ ಪ್ರಸರಣ ರೇಖೆಯು ವಾಸ್ತವವಾಗಿ ಸ್ಥಿರ ಸಾಧನವಾಗಿದೆ ಮತ್ತು ಆದ್ದರಿಂದ ಹಂತದ ಅನುಕ್ರಮವು ಪ್ರತಿರೋಧದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಏಕೆಂದರೆ ವಿದ್ಯುತ್ಗಳು ಮತ್ತು ವೋಲ್ಟೇಜ್ ರೇಖೆಯ ಒಂದೇ ಜ್ಯಾಮಿತಿಯನ್ನು ಎದುರಿಸುತ್ತವೆ ಆದ್ದರಿಂದ ಪ್ರಸರಣ ರೇಖೆಗೆ ಅದು ಮತ್ತೆ ಮತ್ತೆ ಸ್ಥಿರವಾದ ಸಾಧನ ಎಂದು ನಾನು ಹೇಳುತ್ತಿದ್ದೇನೆ ಮತ್ತು ಆದ್ದರಿಂದ ಹಂತದ ಅನುಕ್ರಮವು ಪ್ರತಿರೋಧದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಏಕೆಂದರೆ ವಿದ್ಯುತ್ಗಳು ಮತ್ತು ವೋಲ್ಟೇಜ್ ರೇಖೆಯ ಒಂದೇ ಜ್ಯಾಮಿತಿಯನ್ನು ಎದುರಿಸುತ್ತವೆ ಆದ್ದರಿಂದ ಧನಾತ್ಮಕ ಮತ್ತು ಋಣಾತ್ಮಕ ಪ್ರಸರಣ ರೇಖೆಗಳ ಅನುಕ್ರಮ ಪ್ರತಿರೋಧವು ಸಮಾನವಾಗಿರುತ್ತದೆ ಅಂದರೆ Z 1 Z 2 ಈ 2 ಪ್ರಸರಣ ರೇಖೆಗೆ ಸಮಾನವಾಗಿರುತ್ತದೆ ಆದರೆ ಇದರ ಅರ್ಥವೇನೆಂದರೆ ಶೂನ್ಯ ಅನುಕ್ರಮ ವಿದ್ಯುತ್ V a0 ನೊಂದಿಗೆ ಹಂತಗಳಲ್ಲಿರುತ್ತವೆ ನಿಮ್ಮ I a0 I b0 I c0 ಗೆ ಸಮನಾಗಿರುತ್ತದೆ ಮತ್ತು ಅವು a b c ಕಂಡಕ್ಟರ್ಗಳು ಮತ್ತು ನೆಲದ ತಟಸ್ಥ ಮೂಲಕ ಮರಳಲು ಹಂತಗಳ ಮೂಲಕ ಹರಿಯುತ್ತವೆ ಆದ್ದರಿಂದ ನೆಲ ಅಥವಾ ಯಾವುದೇ ಗುರಾಣಿ ತಂತಿ ಶೂನ್ಯ ಅನುಕ್ರಮ ಮತ್ತು ಶೂನ್ಯ ಅನುಕ್ರಮ ಪ್ರತಿರೋಧ Z 0 ದ ಹಾದಿಯಲ್ಲಿದೆ ಆದ್ದರಿಂದ ಯಾವುದೇ ಗುರಾಣಿ ತಂತಿಯ ಸಂವಹನ ರೇಖೆಯ ನೆಲಕ್ಕೆ ಸಂವಹನವು ಶೂನ್ಯ ಅನುಕ್ರಮ ಮತ್ತು ಶೂನ್ಯ ಅನುಕ್ರಮ ಪ್ರತಿರೋಧದ ಹಾದಿಯಲ್ಲಿದೆ ಅದು Z 0 ಆಗಿದೆ ಇದು Z 1 ಮತ್ತು Z 2 ಗಿಂತ ಭಿನ್ನವಾದ ನೆಲದ ಮೂಲಕ ಹಿಂದಿರುಗುವ ಮಾರ್ಗದ ಪರಿಣಾಮವನ್ನು ಒಳಗೊಂಡಿದೆ ಆದ್ದರಿಂದ ಪ್ರಸರಣ ರೇಖೆಯ Z 0 ಅನುಕ್ರಮ ಪ್ರತಿರೋಧವು ವಿಭಿನ್ನವಾಗಿರುತ್ತದೆ ಆದ್ದರಿಂದ ನಿಮ್ಮ Z 0 ನ 0 ಅನುಕ್ರಮ ಅನುಕ್ರಮ ಪ್ರತಿರೋಧದ ಕಲ್ಪನೆಯನ್ನು ಪಡೆಯಲು ನೀವು ಫಿಗರ್ 2 ರಲ್ಲಿ ತೋರಿಸಿರುವಂತೆ ಮೂರು ಹಂತದ ಸಾಲಿನ ಒಂದು ಮೀಟರ್ ಉದ್ದವನ್ನು ಮಾತ್ರ ಪರಿಗಣಿಸುತ್ತೀರಿ ನನ್ನ ಪ್ರಕಾರ ಈ ಅಂಕಿ ಅಂಶ ಸರಿಯಾಗಿದೆ ಆದ್ದರಿಂದ ಈ ನೆಲದ ಮೇಲ್ಮೈಯನ್ನು ವಾಸ್ತವವಾಗಿ ಮೂರು ಹಂತಗಳಲ್ಲಿ ಪ್ರತಿಯೊಂದರಿಂದ ನೀವು ಕರೆಯುವದರಿಂದ ಸರಾಸರಿ ದೂರದಲ್ಲಿರುವ ಸಮಾನ ಕಾಲ್ಪನಿಕ ಕಂಡಕ್ಟರ್ ಎಂದು ಅಂದಾಜಿಸಲಾಗಿದೆ ವಾಸ್ತವವಾಗಿ ಈ Dn ನಾನು ಇದನ್ನು ಬಹಳ ಹತ್ತಿರ ತೋರಿಸಿದ್ದೇನೆ ಇದರಿಂದ ನಾನು ಸ್ವಲ್ಪ ದೂರವನ್ನು ತೋರಿಸಬೇಕಾಗಿತ್ತು ಆದರೆ ಹೇಗಾದರೂ ನೆಲದ ಮೇಲ್ಮೈಯನ್ನು ಅಂದಾಜು ಮಾಡಲಾಗಿದೆ ಮತ್ತು ಇದು Dn ಸಮಾನ ಕಾಲ್ಪನಿಕ ಕಂಡಕ್ಟರ್ಗೆ ಪ್ರತಿ ಮೂರು ಹಂತಗಳಿಂದ ಸರಾಸರಿ ದೂರದಲ್ಲಿದೆ ಆದ್ದರಿಂದ ಹಂತದ ಕಂಡಕ್ಟರ್ಗಳುಶೂನ್ಯ ಅನುಕ್ರಮ ವಿದ್ಯುತ್ಅನ್ನು ತಟಸ್ಥ ನೆಲದ ಮೂಲಕ ರಿಟರ್ನ್ ಪಥಗಳೊಂದಿಗೆ ಸಾಗಿಸುತ್ತವೆ ಆದ್ದರಿಂದ ಇದಕ್ಕಾಗಿಯೇ ನೀವು ಸರಳವಾದ ವಿಷಯವನ್ನು ತೆಗೆದುಕೊಂಡಿದ್ದೀರಿ ಅದು ಸಮನಾದ ಅಂತರದ ಅಂತರ D D D ಇಲ್ಲಿ ಶೂನ್ಯ ಅನುಕ್ರಮ ವಿದ್ಯುತ್ I a0 I b0 I c0 ಮತ್ತು ಈ ಶೂನ್ಯ ಅನುಕ್ರಮ ವಿದ್ಯುತ್ ನಿಮ್ಮ ಹಂತದ ಕಂಡಕ್ಟರ್ಗಳನ್ನು ನೀವು ಕರೆಯುವ ಹಂತ ಇದು ಕಂಡಕ್ಟರ್ಗಳನ್ನು ಒಯ್ಯುವ ಹಂತ ಶೂನ್ಯ ಅನುಕ್ರಮ ವಿದ್ಯುತ್ ನಾವು ನೆಲದ ತಟಸ್ಥದ ಮೂಲಕ ಹಾದಿಯನ್ನು ಹಿಂತಿರುಗಿಸುತ್ತೇವೆ ಮತ್ತು ಈ ಅಂದಾಜು ಮತ್ತು Dn ವಾಸ್ತವವಾಗಿ ಯಾವುದೇ ಹಂತದಿಂದ ತಟಸ್ಥ ಮತ್ತು ಸರಾಸರಿ ಅಂತರವನ್ನು ತೆಗೆದುಕೊಳ್ಳುವುದರಿಂದ ದೂರವಾಗಿರುತ್ತದೆ ಇದು ಶೂನ್ಯ ಅನುಕ್ರಮ ಪ್ರತಿರೋಧವನ್ನು ಪ್ರತಿನಿಧಿಸಲು ಮಾತ್ರ